ಗಡಿಯಲ್ಲಿ ಅಲೆಗಳ ಪ್ರತಿಫಲನ- ಟೆನ್ಸ್ ಸ್ಟ್ರಿಂಗ್ ಮೇಲೆ I ಅಲೆ ಇಲ್ಲಿಯವರೆಗೆ ನಾವು ವಿದ್ಯುತ್ಕಾಂತೀಯ ಅಲೆಗಳು ಶಕ್ತಿಯನ್ನು ಸಾಗಿಸುವುದು ಮೊಮೆಂಟಮ್ ಅನ್ನು ಸಾಗಿಸುವುದು ಮತ್ತು ಈ ಎಲ್ಲ ವಿಷಯಗಳ ಬಗ್ಗೆ ಮಾತನಾಡಿದ್ದೇವೆ ನಾವು ಇದರ ಮೇಲೆ ಕೇಂದ್ರೀಕರಿಸಲು ಬಯಸುತ್ತೇವೆ ಈ ಉಪನ್ಯಾಸದಲ್ಲಿ ಏನಾಗುತ್ತದೆ ಎರಡು ವಿಭಿನ್ನ ಮಾಧ್ಯಮಗಳ ನಡುವಿನ ಗಡಿಯಲ್ಲಿ ವಿದ್ಯುತ್ಕಾಂತೀಯ ಅಲೆಗಳು ಬಂದಾಗ ಏನಾಗುತ್ತದೆ ಅವು ಪ್ರತಿಫಲಿಸುತ್ತವೆ ಅಥವಾ ಹರಡುತ್ತವೆ ಎಂದು ನಮಗೆಲ್ಲರಿಗೂ ತಿಳಿದಿದೆ ಆ ಗುಣಾಂಕಗಳು ನಿಖರವಾಗಿ ಯಾವುವು ನಾವು ಅದನ್ನು ಅರ್ಥಮಾಡಿಕೊಳ್ಳಲು ಬಯಸುತ್ತೇವೆ ಮತ್ತು ಇದನ್ನು ನಾವು ಮ್ಯಾಕ್ಸ್ವೆಲ್ನ ಸಮೀಕರಣಗಳು ಮತ್ತು ಸಂಬಂಧಿತ ಗಡಿ ಪರಿಸ್ಥಿತಿಗಳಿಂದ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಆದ್ದರಿಂದ ಮೊದಲು ನಾನು ಏನು ಮಾಡುತ್ತೇನೆ ಯಾಂತ್ರಿಕ ಅಲೆಗಳ ಮೂಲಕ ಪ್ರತಿಬಿಂಬವು ಗಡಿಯಲ್ಲಿ ಏಕೆ ನಡೆಯಬೇಕು ಎಂಬುದನ್ನು ಪ್ರೇರೇಪಿಸಿ ಮತ್ತು ನಂತರ ವಿದ್ಯುತ್ಕಾಂತೀಯ ಅಲೆಗಳಿಗೆ ಹೋಗುವುದು ಆದ್ದರಿಂದ ಈ ಉಪನ್ಯಾಸದಲ್ಲಿ ನಾವು ಕೇಂದ್ರೀಕರಿಸಲು ಹೊರಟಿರುವುದು ಗಡಿಯಲ್ಲಿ EM ಅಲೆಗಳ ಪ್ರತಿಬಿಂಬವಾಗಿದೆ ಮತ್ತು ನಾವು ನಮ್ಮನ್ನು ನಿರ್ಬಂಧಿಸಲು ಹೋಗುತ್ತೇವೆ ಏಕೆಂದರೆ ಮೇಲ್ಮೈಗೆ ಸಾಮಾನ್ಯವಾಗಿ ಬೀಳುವ ಎರಡು ಅಲೆಗಳ ವಿದ್ಯಮಾನಗಳನ್ನು ನಾವು ಅರ್ಥಮಾಡಿಕೊಳ್ಳಲು ಬಯಸುತ್ತೇವೆ ಆದರೆ ಮೊದಲು ನೀವು ಅದನ್ನು ಅರ್ಥಮಾಡಿಕೊಳ್ಳುವ ಗಡಿ ಪ್ರತಿಫಲನಕ್ಕೆ ಕಾರಣವಾಗುತ್ತದೆ ಯಾಂತ್ರಿಕ ತರಂಗವಿದ್ದರೆ ಅದನ್ನು ಮೊದಲು ಅರ್ಥಮಾಡಿಕೊಳ್ಳೋಣ ಉದಾಹರಣೆಗೆ ನಾನು ಸ್ಟ್ರಿಂಗ್ನಲ್ಲಿ ಅಲೆಯನ್ನು ತೆಗೆದುಕೊಳ್ಳಬಹುದು ನಾವು ಹೋಗುವ ತಂತಿಯ ಮೇಲೆ ಅಲೆಯನ್ನು ತೆಗೆದುಕೊಳ್ಳಬಹುದು ಮತ್ತು ನಾವು ಎರಡು ವಿಭಿನ್ನ ತಂತಿಗಳನ್ನು ತೆಗೆದುಕೊಳ್ಳುತ್ತೇವೆ ಎಂದು ಭಾವಿಸೋಣ ಒಂದು ಮಾಸ್ 1 mu ಪರ್ ಮೀಟರ್ ಸ್ಕ್ವೇರ್ ಇನ್ನೊಂದು ಸ್ವಲ್ಪ ವಿಭಿನ್ನ ಮಾಸ್ mu 2 ಮೀಟರ್ ಸ್ಕ್ವೇರ್ ನಂತರ ಈ ಗಡಿಯಲ್ಲಿ ಏನಾಗುತ್ತದೆ ಅಲೆ ಬರುತ್ತಿದ್ದರೆ ಇಲ್ಲಿ ಅಲೆಯೊಂದು ಸಂಧಿಸುತ್ತಿದೆ ಎಂದು ಹೇಳೋಣ ಮತ್ತು ಇನ್ನೊಂದು ಬದಿಯಲ್ಲಿ ಅದೇ ಅಲೆ ಹೀಗೆ ಹೋಗುತ್ತದೆ ಎಂದು ಹೇಳೋಣ ಏನಾಗುತ್ತದೆ ಈಗ ಈ ಹಂತದಲ್ಲಿ ಸ್ಥಳಾಂತರವು y ಆಗಿದೆ ಯಾವುದೇ ಸಾಮಾನ್ಯತೆಯ ನಷ್ಟವಿಲ್ಲದೆ ನಾವು ಇದನ್ನು x ಗೆ ಸಮಾನವಾಗಿ 0 ಎಂದು ತೆಗೆದುಕೊಳ್ಳೋಣ ತರಂಗ ಘಟನೆಯು y ಘಟನೆಯಾಗಿದೆ ಮತ್ತು ತರಂಗ ಹರಡುವಿಕೆಯು y ರವಾನೆಯಾಗಿದೆ ಪ್ರತಿಬಿಂಬವಿಲ್ಲ ಎಂದು ಹೇಳೋಣ ಪ್ರತಿಬಿಂಬವಿಲ್ಲ ಎಂದು ಭಾವಿಸೋಣ ಆಗ ಏನಾಗುತ್ತದೆ ನಾನು ಎರಡು ಕಡೆಯಿಂದ ಬಂದರೆ ಸ್ಥಳಾಂತರದ ನೋಟವು ಒಂದೇ ರೀತಿ ಕಾಣಬೇಕೆಂದು ನನಗೆ ತಿಳಿದಿದೆ ಆದ್ದರಿಂದ x ನಲ್ಲಿ 0 ಗೆ ಸಮಾನವಾಗಿರುತ್ತದೆ ನಾನು y ಅನ್ನು ಹೊಂದಿರಬೇಕು i ಈಗ y t ಗೆ ಸಮಾನವಾಗಿರುತ್ತದೆ ಇನ್ನೂ ಒಂದು ಸಮೀಕರಣದ ಬಗ್ಗೆ ಏನು ನಾನು ಇಲ್ಲಿ ಈ ಬಿಂದುವನ್ನು ನೋಡಿದರೆ ಇದು ಶೂನ್ಯ ದ್ರವ್ಯರಾಶಿಯಾಗಿದೆ ಇದು ಶೂನ್ಯ ದ್ರವ್ಯರಾಶಿಯೊಂದಿಗೆ ಬಹಳ ಚಿಕ್ಕ ಬಿಂದು ದ್ರವ್ಯರಾಶಿ ಎಂದು ನೀವು ಊಹಿಸಬಹುದು ಮತ್ತು ಆದ್ದರಿಂದ ಗಡಿಯಲ್ಲಿರುವ ಒಂದು ಬಿಂದುವಿನ ಮೇಲೆ ಬಲವು ಶೂನ್ಯವಾಗಿರಬೇಕು ಇಲ್ಲದಿದ್ದರೆ ಅದು ಅನಂತ ವೇಗವರ್ಧನೆಯೊಂದಿಗೆ ಚಲಿಸುತ್ತದೆ ಮತ್ತು ಬಲವನ್ನು ಏನು ಎಂದು ನೀಡಲಾಗಿದೆ ಅದನ್ನು ಮುಂದಿನ ಸ್ಲೈಡ್ನಲ್ಲಿ ನೋಡೋಣ ನಾನು ಈ ಗಡಿಯನ್ನು ಹೊಂದಿದ್ದರೆ ಎಡಭಾಗದಲ್ಲಿ ನಾನು ಈ ಸ್ಥಳಾಂತರವನ್ನು ಎಲ್ಲಿ ಹೊಂದಿದ್ದೇನೆ ಬಲಭಾಗದಲ್ಲಿ ನಾನು ಮತ್ತೊಂದು ಸ್ಥಳಾಂತರವನ್ನು ಹೊಂದಿದ್ದೇನೆ ನಂತರ ಬೌಂಡರಿಯಲ್ಲಿ ನಾನು ಎಡಭಾಗದಿಂದ ನೋಡಿದರೆ ಸ್ಟ್ರಿಂಗ್ನಲ್ಲಿ ಟೆನ್ಷನ್ T ಇರುತ್ತದೆ ನಾನು ಬಹಳ ಚಿಕ್ಕ ಅಂಪ್ಲಿಟ್ಯೂಡ್ಅನ್ನು ತೆಗೆದುಕೊಳ್ಳುತ್ತಿದ್ದೇನೆ ಎಂದು ನೆನಪಿಸಿಕೊಳ್ಳಿ ಆದ್ದರಿಂದ T ಒಂದೇ ಆಗಿರುತ್ತದೆ ಆದ್ದರಿಂದ ಈ ಹಂತದಲ್ಲಿ ಈ ಹಂತವು ಈ ಕೋನದಲ್ಲಿ T ಯ ಬಲದ ಅವಧಿಯನ್ನು ಅನುಭವಿಸುತ್ತದೆ ಇದು ಕೋನ ಥೀಟಾದಲ್ಲಿದೆ ಇದು ಥೀಟಾದ ಸಮತಲ ಘಟಕ t ಕೊಸೈನ್ ಅನ್ನು ಒದಗಿಸುತ್ತದೆ ನಾವು ಇದನ್ನು ಥೀಟಾ 1 ಎಂದು ಕರೆಯೋಣ ಏಕೆಂದರೆ ನಾನು ಎಡಭಾಗದಿಂದ ಬರುತ್ತಿದ್ದೇನೆ ಮತ್ತು ಲಂಬ ಘಟಕ t ಸೈನ್ ಥೀಟಾ 1 ಬಲಭಾಗದಲ್ಲಿ ನನಗೆ ಅದೇ ಒತ್ತಡವಿದೆ ಆದರೆ ಅದು ಕೋನ ಥೀಟಾ 2 ಅನ್ನು ಮಾಡುತ್ತಿದೆ ಆದ್ದರಿಂದ ಸಮತಲ ಬಲವು t ಕೊಸೈನ್ ಥೀಟಾ 2 ಆಗಿರುತ್ತದೆ ಮತ್ತು ಲಂಬ ಬಲವು t ಸೈನ್ ಥೀಟಾ ಆಗಿರುತ್ತದೆ ಸಣ್ಣ ಕೋನದ ಅಂದಾಜು ಅಥವಾ ಸಣ್ಣ ಕೋನ ವೈಶಾಲ್ಯಕ್ಕಾಗಿ ನಾನು ಕೊಸೈನ್ ಥೀಟಾ 1 ಮತ್ತು ಕೊಸೈನ್ ಥೀಟಾ 2 ಅನ್ನು 1 ಎಂದು ತೆಗೆದುಕೊಳ್ಳಬಹುದು ಮತ್ತು ಆದ್ದರಿಂದ ಸಮತಲ ಘಟಕಗಳು ರದ್ದುಗೊಳ್ಳುತ್ತವೆ ಮತ್ತು ಅವು ನಿಮಗೆ ಶೂನ್ಯವನ್ನು ನೀಡುತ್ತವೆ ಏಕೆಂದರೆ ನೀಲಿ ಬಣ್ಣದ ಘಟಕವು ಬಲಕ್ಕೆ ಇರುತ್ತದೆ ಮತ್ತು ಕೆಂಪು ಬಣ್ಣದ ಘಟಕವು ಎಡಭಾಗದಲ್ಲಿದೆ ಆದಾಗ್ಯೂ ಲಂಬ ಘಟಕಗಳು ನಾನು t ಕೊಸೈನ್ ಥೀಟಾ ಸೈನ್ ಥೀಟಾ 2 ಅನ್ನು ಮೇಲಕ್ಕೆ ಹೋಗುತ್ತಿದ್ದೇನೆ ಆದ್ದರಿಂದ ಇದು t ಥೀಟಾ 2 ಮೈನಸ್ ಥೀಟಾ 1 ಆಗಿರುತ್ತದೆ ಥೀಟಾ 1 ಸರಿಸುಮಾರು ಟ್ಯಾನ್ ಥೀಟಾ 1 ನಂತೆಯೇ ಇರುತ್ತದೆ ಇದು d x ನಿಂದ d y ಘಟನೆಯಂತೆಯೇ ಇರುತ್ತದೆ ಅಂತೆಯೇ ಥೀಟಾ 2 ಸ್ಪರ್ಶಕವಾಗಿದೆ ಥೀಟಾ 2 ಇದು d x ಮೂಲಕ ಹರಡುತ್ತದೆ ಮತ್ತು ಆದ್ದರಿಂದ ನಿವ್ವಳ ಬಲವು d x ಮೈನಸ್ d y ಘಟನೆಯ ಮೇಲೆ d x ಮೇಲೆ ಹರಡುತ್ತದೆ ಮತ್ತು ತರಂಗ ಸಮೀಕರಣದಿಂದ ನಾನು ಇದನ್ನು ಬರೆಯಬಹುದು ಎರಡೂ ಅಲೆಗಳು ಬಲಕ್ಕೆ ಚಲಿಸುತ್ತಿವೆ ಆದ್ದರಿಂದ T d y T ಓವರ್ d T 1 ಓವರ್ v 2 ಇಲ್ಲಿ v 2 ಬಲ ಸ್ಟ್ರಿಂಗ್ನಲ್ಲಿನ ವೇಗ ಮತ್ತು 1 ಓವರ್ v 1 d y T ಓವರ್ d t d y I ಓವರ್ d t ಮತ್ತು ಇದು ಶೂನ್ಯವಾಗಿರಬೇಕು 1≅tan 1yI∂x 2≅tan 2 yT∂x Net forceTyT∂x yI∂xT 1v2yT∂t1v1yT∂t ಆದ್ದರಿಂದ ನಾನು ಹೊಂದಿರುವ ಎರಡು ಸಮೀಕರಣಗಳು ಎಡಗೈಯಿಂದ ಈ ಸ್ಟ್ರಿಂಗ್ ಬಲಗೈಯಲ್ಲಿರುವ ಸ್ಟ್ರಿಂಗ್ ನಾನು y ಘಟನೆಯು y ರವಾನೆಗೆ ಸಮಾನವಾಗಿದೆ ಮತ್ತು ನನ್ನ ಬಳಿ ಮೈನಸ್ 1 ಓವರ್ v 2 dy dt ಮೂಲಕ ಪ್ರಸರಣವಾಗಿದೆ ಜೊತೆಗೆ 1 ಓವರ್ v 1 dy ಘಟನೆ dt ಓವರ್ 0 ಗೆ ಸಮಾನವಾಗಿರುತ್ತದೆ y ಘಟನೆ yt ಆಗಿರುವುದರಿಂದ ಎಲ್ಲಾ ಸಮಯದಲ್ಲೂ ನಾನು dy ಘಟನೆ dt ಅನ್ನು dt ಓವರ್ dyt ಎಂದು ಹೊಂದಿದ್ದೇನೆ ಏಕೆಂದರೆ ಅವು ಹಂತದಲ್ಲಿ ಉಳಿಯುತ್ತವೆ ಈ ಸ್ಥಿತಿಯು ಎಲ್ಲ ಕಾಲಕ್ಕೂ ತೃಪ್ತಿಕರವಾಗಿರುತ್ತದೆ ಆದ್ದರಿಂದ ನಾನು ಮೈನಸ್ 1 ಓವರ್ v 2 ಜೊತೆಗೆ 1 ಓವರ್ v 1 d y i d t ಈಗ 0 ಗೆ ಸಮಾನವಾಗಿರುತ್ತದೆ Since yIyT yI∂tyT∂t 1v21v1yI∂t0 ಇದರರ್ಥ ಈ ಇಳಿಜಾರು ಶೂನ್ಯವಾಗಿರುತ್ತದೆ ಅಂದರೆ ಮಧ್ಯಬಿಂದುವಿಗೆ ಯಾವುದೇ ವೇಗವಿಲ್ಲ ಅಲ್ಲಿ ಸಂಪರ್ಕಿಸುವ ಬಿಂದು ಅಥವಾ ವೇಗಗಳು ಒಂದೇ ಆಗಿರುತ್ತವೆ ವೇಗಗಳು ಒಂದೇ ಆಗಿದ್ದರೆ ಎರಡು ಮಾಧ್ಯಮಗಳು ಒಂದೇ ಆಗಿರುತ್ತವೆ ಮತ್ತು ಆದ್ದರಿಂದ ಸಂಪೂರ್ಣ ತರಂಗವು ಹರಡುತ್ತದೆ ಆದರೆ ಇದು ಖಂಡಿತವಾಗಿಯೂ ಶೂನ್ಯವಾಗಿರಲು ಸಾಧ್ಯವಿಲ್ಲ ನಂತರ ನಾನು ಸಮೀಕರಣಗಳನ್ನು ಸರಿಯಾಗಿ ಪೂರೈಸುವುದು ಹೇಗೆ ಒಂದೋ ನಾನು d y I ಬೈ d t ಯಿಂದ 0 ಎಂದು ಪಡೆಯುತ್ತೇನೆ ಅದು ಸಾಧ್ಯವಿಲ್ಲ ಅಥವಾ ವೇಗಗಳು ಒಂದೇ ಆಗಿರುತ್ತವೆ ಎಲ್ಲಾ ಸಮೀಕರಣಗಳನ್ನು ಸಾರ್ವಕಾಲಿಕವಾಗಿ ಪೂರೈಸಲು ನಾನು ಅವುಗಳ ನಿರ್ಗಮನದಲ್ಲಿ ಪ್ರತಿಬಿಂಬಿತವಾದ y ಅನ್ನು ತೆಗೆದುಕೊಳ್ಳಬೇಕು ಆದ್ದರಿಂದ ಒಂದು ಗಡಿ ಇರುವಾಗ ಆ ಗಡಿಯ ಎರಡು ಬದಿಗಳ ವೇಗವು ವಿಭಿನ್ನವಾಗಿರುತ್ತದೆ ಪ್ರತಿಫಲಿತ ತರಂಗವೂ ಇರಬೇಕು ಇಲ್ಲದಿದ್ದರೆ ಈ ಸಮೀಕರಣಗಳನ್ನು ಪೂರೈಸುವಲ್ಲಿ ಸಮಸ್ಯೆಗಳು ಉದ್ಭವಿಸುತ್ತವೆ ಅವು ನಿಜವಾದ ಸ್ವಭಾವದ ಸಮೀಕರಣಗಳಾಗಿವೆ ಆದ್ದರಿಂದ ಈಗ ನಾವು ಹೇಳಲು ಹೊರಟಿರುವುದು ಈ ಬದಿಯಲ್ಲಿ ವಿಭಿನ್ನ ದ್ರವ್ಯರಾಶಿಯ ಸ್ಟ್ರಿಂಗ್ ಅನ್ನು ನೀಡಲಾಗಿದೆ ಮತ್ತು ಬಲಭಾಗದಲ್ಲಿ ವಿಭಿನ್ನ ದ್ರವ್ಯರಾಶಿಯನ್ನು ನೀಡಲಾಗಿದೆ ಘಟನೆಯ ತರಂಗ y r ಸ್ಥಳಾಂತರ y ಘಟನೆಯ ಸ್ಥಳಾಂತರದೊಂದಿಗೆ ಪ್ರತಿಫಲಿತ ತರಂಗ ಮತ್ತು y t ಸ್ಥಳಾಂತರದೊಂದಿಗೆ ಹರಡುವ ತರಂಗ ಇರುತ್ತದೆ ಮತ್ತೆ ನಾವು ಸ್ಥಳಾಂತರವನ್ನು ಹೊಂದಿರಬೇಕಾದ ಗಡಿಯು ಎಲ್ಲಾ ಸಮಯದಲ್ಲೂ ಒಂದೇ ಆಗಿರುವುದರಿಂದ ನಾನು y ಘಟನೆಯನ್ನು ಹೊಂದಿರಬೇಕು ಜೊತೆಗೆ y ಪ್ರತಿಬಿಂಬಿತವು y ಗೆ ಸಮಾನವಾಗಿರುತ್ತದೆ ಅದು ಸಮೀಕರಣ ಸಂಖ್ಯೆ ಒಂದು ನಾನು ನಿವ್ವಳ ಬಲ ಶೂನ್ಯವನ್ನು ಸಹ ಹೊಂದಿರಬೇಕು ಎಡಭಾಗದಲ್ಲಿ ನಿವ್ವಳ ಸ್ಥಳಾಂತರವು y I ಪ್ಲಸ್ y r ಆಗಿದೆ ಮತ್ತು ಅದರ ಲಂಬವಾದ ಘಟಕವು ಮತ್ತೊಮ್ಮೆ ಥೀಟಾ ಆಗಿರುತ್ತದೆ ಇದು ಈ ಬಾರಿ ಒತ್ತಡದ d x ಬೈ d ಆಗಿದೆ ಅದು ನಿವ್ವಳ ಬಲ ಎಡಭಾಗದಲ್ಲಿ ಬಲಭಾಗದಿಂದ ನಾನು ಇದನ್ನು ಮೈನಸ್ ಚಿಹ್ನೆಯ ಜೊತೆಗೆ ಹೊಂದಲಿದ್ದೇನೆ ಬಲಭಾಗದಿಂದ ನಾನು t d y ಓವರ್ d x ಮೂಲಕ ರವಾನಿಸಲಿದ್ದೇನೆ ಅದು 0 ಗೆ ಸಮಾನವಾಗಿರುತ್ತದೆ ಅದು ನನ್ನ ಸಮೀಕರಣ ಎರಡು ನಾವು ಅವುಗಳನ್ನು ಸಮಯದ ಸಮೀಕರಣಕ್ಕೆ ಪರಿವರ್ತಿಸೋಣ ಆದ್ದರಿಂದ ನಾನು ಡ್ರಾಪ್ ಮಾಡಬಹುದಾದ t ಅನ್ನು ಹೊಂದಲಿದ್ದೇನೆ ಏಕೆಂದರೆ ಇದು ಬಲಭಾಗದಲ್ಲಿ 0 ಆಗಿದೆ ನಾನು dx ಓವರ್ dy I ಅನ್ನು ಹೊಂದಲಿದ್ದೇನೆ ಮೈನಸ್ ಚಿಹ್ನೆಯೊಂದಿಗೆ ಮೈನಸ್ ಪಾರ್ಶಿಯಲ್ yr ಪಾರ್ಶಿಯಲ್ x ಓವರ್ ಮೈನಸ್ ಭಾಗಶಃ y ಈಗ x ಗೆ ಸಮನಾಗಿರುತ್ತದೆ ಇದೆಲ್ಲವನ್ನೂ ಪ್ಲಸ್ ಆಗಿ ಮಾಡಬಹುದು ಘಟನೆಯ ತರಂಗವು ಎಡದಿಂದ ಬಲಕ್ಕೆ ಬರುತ್ತಿದೆ ಮತ್ತು ಆದ್ದರಿಂದ ಇದು d t ನಿಂದ v 1 d y I ಗೆ ಮೈನಸ್ 1 ಆಗಿದೆ ಪ್ರತಿಫಲಿತ ಕಿರಣವು ಎಡಕ್ಕೆ ಹೋಗುತ್ತದೆ ಆದ್ದರಿಂದ ಈ ಪ್ಲಸ್ 1 ಓವರ್ v 1 d y r ಓವರ್ d t ಮತ್ತು ಇದು d t ಓವರ್ ರವಾನೆಯಾಗುವ ಮೈನಸ್ 1 ಓವರ್ v 2 d y ಗೆ ಸಮನಾಗಿರಬೇಕು ಮತ್ತೆ ಸ್ಥಳಾಂತರಗಳು ಎಲ್ಲಾ ಸಮಯದಲ್ಲೂ ಒಂದೇ ಆಗಿರುತ್ತವೆ ಮತ್ತು ಆದ್ದರಿಂದ ನಾನು ಸಮಯವನ್ನು ವ್ಯುತ್ಪನ್ನವನ್ನು ತೆಗೆದುಕೊಳ್ಳಬಹುದು ಮತ್ತು ನಾನು ಮೈನಸ್ y ಘಟನೆಯನ್ನು v 1 ಮತ್ತು 1 ಮೇಲೆ v 1 y ಪ್ರತಿಬಿಂಬಿತವು ಮೈನಸ್ ಚಿಹ್ನೆಯೊಂದಿಗೆ v 2 ರ ಮೇಲೆ ಹರಡುವ y ಗೆ ಸಮನಾಗಿರುತ್ತದೆ ಎಂದು ಬರೆಯಬಹುದು ಅಥವಾ ಮೈನಸ್ v 2 y ಘಟನೆ ಪ್ಲಸ್ v 2 y ಪ್ರತಿಫಲಿತವು ಮೈನಸ್ v 1 y ರವಾನೆಗೆ ಸಮಾನವಾಗಿರುತ್ತದೆ ಇದು ನನ್ನ ಸಮೀಕರಣ ಎರಡು ನಾನು ಎರಡು ಸಮೀಕರಣಗಳನ್ನು ಪರಿಹರಿಸುತ್ತೇನೆ ಮತ್ತು y ಪ್ರಸರಣಕ್ಕೆ ಫಲಿತಾಂಶಗಳನ್ನು ಪಡೆಯುತ್ತೇನೆ ಮತ್ತು y ಘಟನೆಯ ಪರಿಭಾಷೆಯಲ್ಲಿ y ಪ್ರತಿಫಲಿಸುತ್ತದೆ yIyRyT TyIyR∂xTyT∂x0 yI∂xyR∂xyT∂x 1v1y1∂t1v1yR∂t 1v2yT∂t yIv1yRv1 yTv2 v2yIv2yR v1yT ಆದ್ದರಿಂದ ಮುಂದಿನ ಸ್ಲೈಡ್ನಲ್ಲಿ ಸಮೀಕರಣಗಳನ್ನು ಪುನಃ ಬರೆಯುತ್ತೇನೆ ನಾನು y ಘಟನೆಯನ್ನು ಹೊಂದಿದ್ದೇನೆ ಜೊತೆಗೆ y ಪ್ರತಿಬಿಂಬಿತವು y ಪ್ರಸರಣ ಸಮೀಕರಣಕ್ಕೆ ಸಮಾನವಾಗಿರುತ್ತದೆ ಮೈನಸ್ v 2 y ಘಟನೆ ಪ್ಲಸ್ v 2 y ಪ್ರತಿಫಲಿತವು ಮೈನಸ್ v 1 y ರವಾನೆಯಾದ ಸಮೀಕರಣ ಎರಡಕ್ಕೆ ಸಮಾನವಾಗಿರುತ್ತದೆ ಸಮೀಕರಣವನ್ನು v 1 ರಿಂದ ಗುಣಿಸಿ ಮತ್ತು ಸಮೀಕರಣ ಎರಡಕ್ಕೆ ಸೇರಿಸಿ ನಾನು v 1 ಮೈನಸ್ v 2 y ಘಟನೆ ಪ್ಲಸ್ v 1 ಪ್ಲಸ್ v 2 y ಪ್ರತಿಬಿಂಬಿತವು 0 ಗೆ ಸಮಾನವಾಗಿರುತ್ತದೆ ಮತ್ತು ಇದು ನನಗೆ y ಪ್ರತಿಫಲಿತವು v 2 ಮೈನಸ್ v 1 ಗೆ ಸಮಾನವಾಗಿರುತ್ತದೆ ಎಂದು ನೀಡುತ್ತದೆ 2 ಪ್ಲಸ್ v 1 y ಘಟನೆ ಆದ್ದರಿಂದ ನೀವು ಏನನ್ನು ಪ್ರತಿಬಿಂಬಿಸುತ್ತೀರಿ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಮತ್ತೊಮ್ಮೆ ಇದೇ ರೀತಿಯ ಕುಶಲತೆಯನ್ನು ಮಾಡಿ ಮತ್ತು ನೀವು y ರವಾನೆಯಾಗಲು ಹೋಗುವುದು 2 v 2 ಗೆ ಸಮಾನವಾಗಿರುತ್ತದೆ v 2 ಪ್ಲಸ್ v 1 y ಘಟನೆಯಿಂದ ಭಾಗಿಸಿ ಗಡಿ ಪರಿಸ್ಥಿತಿಗಳನ್ನು ತ್ವರಿತವಾಗಿ ಪರಿಶೀಲಿಸೋಣ ನಾನು y I ಪ್ಲಸ್ y r ಅನ್ನು ತೆಗೆದುಕೊಂಡರೆ ಅದು v 2 ಮೈನಸ್ v 1 ಓವರ್ v 2 ಪ್ಲಸ್ v 1 ಪ್ಲಸ್ 1 y I ಗೆ ಸಮಾನವಾಗಿರುತ್ತದೆ ಇದು ನನಗೆ 2 v 2 ಓವರ್ v 2 ಪ್ಲಸ್ v 1 ಅನ್ನು ನೀಡುತ್ತದೆ ಅದು ಇಲ್ಲಿ ನನ್ನ ಉತ್ತರವಾಗಿದೆ ಇದರಲ್ಲಿ ಗಮನಿಸಿ v 2 ಚಿಕ್ಕದಾಗಿದ್ದರೆ v 1 y ಪ್ರತಿಬಿಂಬಿತವು y i ಗೆ ವಿರುದ್ಧ ಚಿಹ್ನೆಯಲ್ಲಿದೆ ಅಂದರೆ ನಾನು ಬಲಗೈಯಲ್ಲಿ ಭಾರವಾದ ಸ್ಟ್ರಿಂಗ್ ಹೊಂದಿದ್ದರೆ ಅದು ನನ್ನನ್ನು ತುಂಬಾ ಚಿಕ್ಕದಾಗಿಸುತ್ತದೆ ಪ್ರತಿಫಲಿತ ತರಂಗಕ್ಕಾಗಿ ನಾನು ಹಂತದ ಬದಲಾವಣೆಯನ್ನು ಹೊಂದಲಿದ್ದೇನೆ ಈಗ ನಾವು ಸ್ಟ್ರಿಂಗ್ನಲ್ಲಿ ತರಂಗಕ್ಕಾಗಿ ಪಡೆಯುವ ಉತ್ತರ ಇದು ಈ ವೈಶಾಲ್ಯಗಳೊಂದಿಗೆ ನೀವು ಬರುವ ಶಕ್ತಿಯು ಪ್ರತಿಬಿಂಬಿಸುವ ಶಕ್ತಿ ಮತ್ತು ಶಕ್ತಿಯ ಸಂರಕ್ಷಣೆಗೆ ಅಗತ್ಯವಿರುವ ಶಕ್ತಿಗೆ ಸಮಾನವಾಗಿರುತ್ತದೆ ಎಂದು ತೋರಿಸಬಹುದು ವಿದ್ಯುತ್ಕಾಂತೀಯ ಅಲೆಗಳಿಗೆ ಈಗ ನಿಖರವಾಗಿ ಇದೇ ಸಮೀಕರಣಗಳನ್ನು ಪಡೆಯಲಾಗುವುದು ವಿದ್ಯುತ್ಕಾಂತೀಯ ಅಲೆಗಳಿಗೆ ಗಡಿಯ ಪರಿಸ್ಥಿತಿಗಳು ವಿದ್ಯುತ್ ಮತ್ತು ಕಾಂತೀಯ ಕ್ಷೇತ್ರಗಳ ಪರಿಭಾಷೆಯಲ್ಲಿವೆ ಬಲ ಮತ್ತು ಆ ಗಡಿ ಪರಿಸ್ಥಿತಿಗಳು ನಮಗೆ ನೀಡಲಿವೆ ಒಳಬರುವ ವಿದ್ಯುತ್ ಕ್ಷೇತ್ರದ ವೈಶಾಲ್ಯವು ಏನು ಒಳಬರುವ ವಿದ್ಯುತ್ ಕ್ಷೇತ್ರದ ಯಾವ ಭಾಗವು ಪ್ರತಿಫಲಿಸುತ್ತದೆ ಯಾವ ಭಾಗವು ಹರಡುತ್ತದೆ ಅದನ್ನು ನಾವು ಮುಂದಿನ ಉಪನ್ಯಾಸದಲ್ಲಿ ಮಾಡುತ್ತೇವೆ yRv2 v1v2v1yI yT2 v2v2v1yI